ಅವಲಂಬಿತ ಮೂಲಗಳೊಂದಿಗೆ ಥೆವೆನಿನ್ ಪ್ರಮೇಯ ನಮಸ್ಕಾರ ಈ ವಾರದಲ್ಲಿ ನಾವು ನೆಟ್ವರ್ಕ್ನ ಕೆಲವು ಪ್ರಮುಖ ಗುಣಲಕ್ಷಣಗಳನ್ನು ಚರ್ಚಿಸಿದ್ದೇವೆ ನಾವು ಸರ್ಕ್ಯೂಟ್ನ ರೇಖೀಯತೆಯ ಆಸ್ತಿಯೊಂದಿಗೆ ಪ್ರಾರಂಭಿಸಿದ್ದೇವೆ ಅಲ್ಲಿ ನಾವು ಏಕರೂಪತೆ ಮತ್ತು ಸಂಯೋಜನೆ ಏನು ಎಂದು ಚರ್ಚಿಸಿದ್ದೇವೆ ಮತ್ತು ನಂತರ ನಾವು ಮುಂದುವರಿಯುತ್ತೇವೆ ಸೂಪರ್ಪೋಸಿಷನ್ ಪ್ರಮೇಯದತ್ತ ಸಾಗಿದ್ದೇವೆ ಮತ್ತು ನಂತರ ನಾವು ಮೂಲ ರೂಪಾಂತರ ಮತ್ತು ದ್ವಂದ್ವತೆಯಂತಹ ಇತರ ಪರಿಕಲ್ಪನೆಗಳನ್ನು ಚರ್ಚಿಸಿದ್ದೇವೆ ಮತ್ತು ನಂತರ ಕೊನೆಯ ತರಗತಿಯಲ್ಲಿ ನಾವು ನಮ್ಮ ಥೆವೆನಿನ್ಸ್ ಪ್ರಮೇಯ ಅನ್ನು ಪ್ರಾರಂಭಿಸಿದ್ದೇವೆ ಆದ್ದರಿಂದ ಕೊನೆಯ ತರಗತಿಯಲ್ಲಿ ಮೂಲವು ಅವಲಂಬಿತವಲ್ಲದ ಮೂಲವಾಗಿದ್ದಾಗ ನಾವು ಮೂಲತಃ ಥೆವೆನಿನ್ ಪ್ರಮೇಯದ ಅಂಶವನ್ನು ಚರ್ಚಿಸಿದ್ದೇವೆ ಆದ್ದರಿಂದ ಅದು ವೋಲ್ಟೇಜ್ ಅಥವಾ ಕರೆಂಟ್ ನಂತೆಯೇ ಇರಬಹುದು ಎರಡೂ ಸ್ವತಂತ್ರ ಮೂಲಗಳಾಗಿವೆ ಆದ್ದರಿಂದ ಈ ತರಗತಿಯಲ್ಲಿ ನಾವು ಥೆವೆನಿನ್ ಪ್ರಮೇಯದ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಆದರೆ ವೋಲ್ಟೇಜ್ ಅಥವಾ ಕರೆಂಟ್ ಆಗಿರಬಹುದಾದ ಅವಲಂಬಿತ ಮೂಲಗಳ ಬಗ್ಗೆ ನಾವು ಹೆಚ್ಚು ಚರ್ಚಿಸುತ್ತೇವೆ ಆದ್ದರಿಂದ ಈಗ ನಾವು ಪ್ರಾರಂಭಿಸೋಣ ಮೊದಲಿಗೆ ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸಿದ್ದನ್ನು ಪುನಃ ಪಡೆದುಕೊಳ್ಳೋಣ ನಾವು ಥೆವೆನಿನ್ ಪ್ರಮೇಯ ಚರ್ಚಿಸಲಾಗಿದೆ ಮತ್ತು ರೇಖೀಯ ಎರಡು ಟರ್ಮಿನಲ್ ಸರ್ಕ್ಯೂಟ್ ಅನ್ನು ಸರಣಿಯಲ್ಲಿ ವೋಲ್ಟೇಜ್ ಮೂಲ VTh ಅನ್ನು ಒಳಗೊಂಡಿರುವ ಸಮಾನ ಸರ್ಕ್ಯೂಟ್ನಿಂದ ಪ್ರತಿರೋಧ RTh ಜೊತೆಗೆ ಬದಲಾಯಿಸಬಹುದು ಎಂದು ನಾವು ಚರ್ಚಿಸಿದ್ದೇವೆ ಅಲ್ಲಿ VTh ಟರ್ಮಿನಲ್ಗಳಲ್ಲಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಮತ್ತು ಸ್ವತಂತ್ರ ಮೂಲಗಳು RTh ಟರ್ಮಿನಲ್ಗಳಲ್ಲಿ ಸಮಾನ ಪ್ರತಿರೋಧ ಆಫ್ ಮಾಡಲಾಗಿದೆ ಆದ್ದರಿಂದ ನಾವು RTh ಅನ್ನು ಲೆಕ್ಕಾಚಾರ ಮಾಡುವಾಗ ನಾವು ಸ್ವಾತಂತ್ರ್ಯ ಮೂಲಗಳನ್ನು ಆಫ್ ಮಾಡುತ್ತೇವೆ ಅಂದರೆ ಸ್ವತಂತ್ರ ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ಸ್ವತಂತ್ರ ಕರೆಂಟ್ ಮೂಲವು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ನಾವು ಸಾಕಷ್ಟು ದೊಡ್ಡ ಸರ್ಕ್ಯೂಟ್ಹೊಂದಿದ್ದರೆ ಮತ್ತು ಎರಡು ಟರ್ಮಿನಲ್ಗಳಲ್ಲಿ ಸಂಪರ್ಕಗೊಂಡಿರುವ ಲೋಡ್ ಅನ್ನು ಅಧ್ಯಯನ ಮಾಡಲು ನಾವು ಬಯಸಿದರೆ a ಮತ್ತು b ನೋಡ್ಗಳಲ್ಲಿ ಉಳಿದಿರುವ ಸರ್ಕ್ಯೂಟ್ ಚಿತ್ರದಲ್ಲಿ ತೋರಿಸಿರುವ ವೋಲ್ಟೇಜ್ ಮತ್ತು ಪ್ರತಿರೋಧಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ವೋಲ್ಟೇಜ್ ಅನ್ನು ಥೆವೆನಿನ್ ವೋಲ್ಟೇಜ್ ಆಗಿ ಹೊಂದಿಸಬಹುದು ಮತ್ತು ಪ್ರತಿರೋಧವನ್ನು ಥೆವೆನಿನ್ ಪ್ರತಿರೋಧ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಟರ್ಮಿನಲ್ a ಮತ್ತು b ಅಡ್ಡಲಾಗಿರುವ VI ಗುಣಲಕ್ಷಣವು ಎರಡೂ ಸಂದರ್ಭಗಳಲ್ಲಿ ಒಂದೇ ಆಗಿರುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಇದರ ಅರ್ಥ ಎರಡೂ ಸರ್ಕ್ಯೂಟ್ಗಳು ಸಮಾನವಾಗಿರುತ್ತದೆ ಏಕೆಂದರೆ ಅವುಗಳ VI ಗುಣಲಕ್ಷಣಗಳು ಒಂದೇ ಆಗಿರುತ್ತವೆ ಆದ್ದರಿಂದ ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸಿದ್ದೇವೆ ಮತ್ತು ನಂತರ ನಾವು ಥೆವೆನಿನ್ ವೋಲ್ಟೇಜ್ ರೇಖೀಯ ಎರಡು ಟರ್ಮಿನಲ್ ಸರ್ಕ್ಯೂಟ್ನಾದ್ಯಂತ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ಸ್ಥಾಪಿಸಿದ್ದೇವೆ ಮತ್ತು ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಿದಾಗ RTh ಟರ್ಮಿನಲ್ ಇನ್ಪುಟ್ ಪ್ರತಿರೋಧವನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನೀವು ಟರ್ಮಿನಲ್ a ಮತ್ತು b ಯನ್ನು ನೋಡಿದರೆ ನೀವು ಇಲ್ಲಿಂದ ನೋಡುವ ಸಮಾನ ಪ್ರತಿರೋಧವು ಥೆವೆನಿನ್ ಪ್ರತಿರೋಧವನ್ನು ಹೊರತುಪಡಿಸಿ ಏನೂ ಅಲ್ಲ ಈಗ ಥೆವೆನಿನ್ ಪ್ರತಿರೋಧದ ಲೆಕ್ಕಾಚಾರಕ್ಕಾಗಿ ನಾವು ಎರಡು ಪ್ರಕರಣಗಳನ್ನು ಪರಿಗಣಿಸಬೇಕಾಗಿದೆ ಎಂದು ಚರ್ಚಿಸಿದ್ದೇವೆ ಮೊದಲ ಪ್ರಕರಣ ಯಾವುದು ಮೊದಲ ಸಂದರ್ಭದಲ್ಲಿ ನೆಟ್ವರ್ಕ್ಗೆ ಯಾವುದೇ ಅವಲಂಬಿತ ಮೂಲಗಳಿಲ್ಲ ಮತ್ತು ನಾವು ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡುತ್ತೇವೆ ನಾವು ಚರ್ಚಿಸಿದಂತೆ ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ಕರೆಂಟ್ ಮೂಲವು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ನಂತರ RTh ಎನ್ನುವುದು ಹಿಂದಿನ ಚಿತ್ರದಲ್ಲಿ ತೋರಿಸಿರುವ ಟರ್ಮಿನಲ್ a ಮತ್ತು b ನಡುವೆ ನೋಡುವ ನೆಟ್ವರ್ಕ್ನ ಇನ್ಪುಟ್ ಪ್ರತಿರೋಧವಾಗಿದೆ ಈಗ ಈ ಅಧಿವೇಶನದಲ್ಲಿ ನಾವು ಪ್ರಕರಣ 2 ಬಗ್ಗೆ ಹೆಚ್ಚು ಚರ್ಚಿಸುತ್ತೇವೆ ಈ ಸಂದರ್ಭದಲ್ಲಿ ನೆಟ್ವರ್ಕ್ ಅವಲಂಬಿತ ಮೂಲಗಳನ್ನು ಹೊಂದಿದೆ ನಾವು ಅವಲಂಬಿತ ಮೂಲವನ್ನು ಆಫ್ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅದು ಕೆಲವು ಸರ್ಕ್ಯೂಟ್ ವೇರಿಯೇಬಲ್ ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಾವು ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡುವಾಗ ಮಾತ್ರ ಅವಲಂಬಿತ ಮೂಲವನ್ನು ಸರ್ಕ್ಯೂಟ್ನೊಂದಿಗೆ ಸಂಪರ್ಕದಲ್ಲಿರಿಸುತ್ತೇವೆ ಮತ್ತು ನಂತರ ಅವಲಂಬಿತ ಮೂಲವನ್ನು ಆಫ್ ಮಾಡಲು ಸಾಧ್ಯವಿಲ್ಲದ ಕಾರಣ ಅವುಗಳನ್ನು ಸರ್ಕ್ಯೂಟ್ ಅಸ್ಥಿರಗಳಿಂದ ನಿಯಂತ್ರಿಸಲಾಗುತ್ತದೆ ನಾವು ಅವುಗಳನ್ನು ಸರ್ಕ್ಯೂಟ್ನಲ್ಲಿ ಇಡುತ್ತೇವೆ ಮತ್ತು ನಾವು ಟರ್ಮಿನಲ್ ab ನಲ್ಲಿ v0 ಆಗಿರುವ ವೋಲ್ಟೇಜ್ ಅನ್ನು ಅನ್ವಯಿಸುತ್ತೇವೆ ಮತ್ತು ಕರೆಂಟ್ i0 ಅನ್ನು ನಿರ್ಧರಿಸುತ್ತೇವೆ ಎಲ್ಲಾ ಸ್ವತಂತ್ರ ಮೂಲಗಳೊಂದಿಗೆ ನೀವು ಸರ್ಕ್ಯೂಟ್ ಹೊಂದಿದ್ದರೆ ಮತ್ತು ಎಲ್ಲಾ ಅವಲಂಬಿತ ಮೂಲಗಳನ್ನು ನೆಟ್ವರ್ಕ್ನೊಂದಿಗೆ ಸಂಪರ್ಕದಲ್ಲಿರಿಸಿಕೊಂಡರೆ ಟರ್ಮಿನಲ್ a ಮತ್ತು b ಅನ್ನು v0 ವೋಲ್ಟೇಜ್ನೊಂದಿಗೆ ಸರಬರಾಜು ಮಾಡಲಾಗುತ್ತದೆ ಅದು ಕೆಲವು ಕರೆಂಟ್ i0 ಅನ್ನು ಪೂರೈಸುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಕಿರ್ಚಾಫ್ ವೋಲ್ಟೇಜ್ ಲಾ ಅಥವಾ ಕಿರ್ಚಾಫ್ ಕರೆಂಟ್ ಲಾ ಸಹಾಯದಿಂದ ಸರ್ಕ್ಯೂಟ್ ಅನ್ನು ಪರಿಹರಿಸಿದರೆ ನೀವು ಥೆವೆನಿನ್ ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಅದು v0i0ಅನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಆದ್ದರಿಂದ ನೀವು ಸರ್ಕ್ಯೂಟ್ನಲ್ಲಿ ಲಭ್ಯವಿರುವ ಅವಲಂಬಿತ ಮೂಲವನ್ನು ಹೊಂದಿರುವಾಗ ನೀವು ಮೊದಲು ಎಲ್ಲಾ ಸ್ವತಂತ್ರ ಮೂಲಗಳನ್ನು ತೆಗೆದುಹಾಕಿ ನಂತರ ವೋಲ್ಟೇಜ್ v0 ಅನ್ನು ಅನ್ವಯಿಸುತ್ತೀರಿ ಮತ್ತು ಕರೆಂಟ್ i0 ಅನ್ನು ಅಳೆಯಲು ಪ್ರಯತ್ನಿಸುತ್ತೀರಿ ಮತ್ತು ಅದಕ್ಕೆ ಅನುಗುಣವಾಗಿ ನೀವು ಥೆವೆನಿನ್ ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಬಹುದು ಈಗ ಪರ್ಯಾಯವಾಗಿ ಕರೆಂಟ್ ಮೂಲವನ್ನು ಸೇರಿಸುವ ಮೂಲಕ RTh ಅನ್ನು ಸಹ ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ನೀವು ಕರೆಂಟ್ ಮೂಲವನ್ನು ಅನ್ವಯಿಸಿದರೆ ವೋಲ್ಟೇಜ್ ಮೂಲದ ಬದಲು ನೀವು ಈ ಎರಡು ಟರ್ಮಿನಲ್ಗಳಲ್ಲಿ ವೋಲ್ಟೇಜ್ ಅನ್ನು ಅಳೆಯುತ್ತೀರಿ ಮತ್ತು ನೀವು ಅಳೆಯುವಾಗ ನೀವು ಮತ್ತೆ RTh ಮೌಲ್ಯವನ್ನು v0i0 ಎಂದು ಪಡೆಯುತ್ತೀರಿ ಆದ್ದರಿಂದ ಎರಡೂ ಸಂದರ್ಭಗಳಲ್ಲಿ ನೀವು ಅವುಗಳಲ್ಲಿ ಯಾವುದನ್ನಾದರೂ ಬಳಸಬಹುದು ಮತ್ತು ನೀವು ಅಂತಿಮವಾಗಿ ಅದೇ ಫಲಿತಾಂಶವನ್ನು ಪಡೆಯುತ್ತೀರಿ ಆದ್ದರಿಂದ ಸರ್ಕ್ಯೂಟ್ ಅವಲಂಬಿತ ಮೂಲವನ್ನು ಹೊಂದಿರುವಾಗ ನಾವು ಯಾವ ಪ್ರಕ್ರಿಯೆಯನ್ನು ಅನುಸರಿಸಬೇಕು ನಾವು RTh ಅನ್ನು ಕಂಡುಹಿಡಿಯಬೇಕು ಅದು ಥೆವೆನಿನ್ ಪ್ರತಿರೋಧವಾಗಿದೆ ನಾವು ಸ್ವತಂತ್ರ ಮೂಲಗಳನ್ನು ಶೂನ್ಯಕ್ಕೆ ಸಮನಾಗಿ ಹೊಂದಿಸಬೇಕು ಮತ್ತು ಅವಲಂಬಿತ ಮೂಲಗಳನ್ನು ಸಂಪರ್ಕಿಸಬೇಕು ಈಗ ನೆಟ್ವರ್ಕ್ ಅವಲಂಬಿತ ಮೂಲಗಳನ್ನು ಹೊಂದಿರುವುದರಿಂದ ನಾವು ವೋಲ್ಟೇಜ್ v0 ಅಥವಾ ಬಹುಶಃ ಟರ್ಮಿನಲ್ಗಳಿಗೆ ಸಂಪರ್ಕ ಹೊಂದಿದ ಕರೆಂಟ್ ಮೂಲ i0 ಸಹಾಯದಿಂದ ನೆಟ್ವರ್ಕ್ ಅನ್ನು ಹೊರಗಿನಿಂದ ಪ್ರಚೋದಿಸಬೇಕಾಗಿದೆ ಸಾಮಾನ್ಯವಾಗಿ ನಾವು v0 ಅನ್ನು 1 ಕ್ಕೆ ಸಮನಾಗಿಹೊಂದಿಸುತ್ತೇವೆ ಏಕೆಂದರೆ ಅದು ನಮ್ಮ ಲೆಕ್ಕಾಚಾರಕ್ಕೆ ಸುಲಭವಾಗುತ್ತದೆ ಮತ್ತು ಸರ್ಕ್ಯೂಟ್ ರೇಖೀಯವಾಗಿರುವುದರಿಂದ ನಾವು ಏಕರೂಪದ ಪರಿಕಲ್ಪನೆಯನ್ನು ಅನುಸರಿಸುತ್ತೇವೆ ಆದ್ದರಿಂದ ಇದು 1 ವೋಲ್ಟ್ ಆಗಿರಲಿ ಅಥವಾ 10 ವೋಲ್ಟ್ ಆಗಿರಲಿ ಸರ್ಕ್ಯೂಟ್ನ ಪ್ರತಿಕ್ರಿಯೆಯನ್ನು ಅನುಗುಣವಾಗಿ ಅಳೆಯಲಾಗುತ್ತದೆ ಮತ್ತು ರೇಖೀಯ ಸರ್ಕ್ಯೂಟ್ ಆಗಿರುತ್ತದೆ ಟರ್ಮಿನಲ್ನಾದ್ಯಂತ ನಮಗೆ ಬೇಕಾದ ಯಾವುದೇ ವೋಲ್ಟೇಜ್ ಅನ್ನು ಅನ್ವಯಿಸುವುದು ನಮಗೆ ತುಂಬಾ ಸುಲಭ ಆದರೆ ಸುಲಭವಾದದ್ದು 1 ವೋಲ್ಟ್ ಏಕೆಂದರೆ ಇದು ಲೆಕ್ಕಾಚಾರಗಳನ್ನು ಸುಲಭಗೊಳಿಸುತ್ತದೆ ಈಗ ನಾವು ಸರ್ಕ್ಯೂಟ್ನಾದ್ಯಂತ ವೋಲ್ಟೇಜ್ v0 ಅನ್ನು ಸೇರಿಸಿದ್ದರಿಂದ ನಾವು i0 ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ KVL ಅಥವಾ KCL ಸಹಾಯದಿಂದ ಟರ್ಮಿನಲ್ಗಳ ಮೂಲಕ ಹರಿಯುವ i0 ಅನ್ನು ನಾವು ಲೆಕ್ಕ ಹಾಕಬಹುದು ಮತ್ತು ನಂತರ ನಾವು ಥೆವೆನಿನ್ ಪ್ರತಿರೋಧದ ಮೌಲ್ಯವನ್ನು ಪಡೆದುಕೊಳ್ಳುತ್ತೇವೆ ಅದು v0i0 ಅನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ v0 ಈ ಸಂದರ್ಭದಲ್ಲಿ 1 ಆದ್ದರಿಂದ ಅದು 1i0 ಆಗುತ್ತದೆ ನಾವು 1 ಆಂಪಿಯರ್ ಕರೆಂಟ್ ಮೂಲವನ್ನು ಸೇರಿಸಬಹುದು ಆದ್ದರಿಂದ ಇದು ನಿಮಗೆ RTh ಮೌಲ್ಯವನ್ನು v01 ಆಗಿ ನೀಡುತ್ತದೆ ಏಕೆಂದರೆ 1 ಕರೆಂಟ್ ಮೂಲದ ಮೌಲ್ಯವಾಗಿದೆ ಈಗ ಒಂದು ಉದಾಹರಣೆಯ ಸಹಾಯದಿಂದ ನಾವು ಅವಲಂಬಿತ ಮೂಲವನ್ನು ಹೊಂದಿರುವಾಗ ಸರ್ಕ್ಯೂಟ್ ಅನ್ನು ಹೇಗೆ ಪರಿಹರಿಸುವುದು ಎಂಬ ಈ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳೋಣ ಈಗ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ನೋಡೋಣ ಅಲ್ಲಿ ನಾವು 5 ಆಂಪಿಯರ್ ಮೌಲ್ಯದ ಒಂದು ಸ್ವತಂತ್ರ ಕರೆಂಟ್ ಮೂಲವನ್ನು ಹೊಂದಿದ್ದೇವೆ ಎಂದು ಹೆಚ್ಚುವರಿಯಾಗಿ ನಾವು ಒಂದು ವೋಲ್ಟೇಜ್ ಮೂಲವನ್ನು ಹೊಂದಿದ್ದೇವೆ ಅದು ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಮತ್ತು ವೋಲ್ಟೇಜ್ ಮೌಲ್ಯವು 4 ಓಮ್ ಪ್ರತಿರೋಧದಾದ್ಯಂತದ ವೋಲ್ಟೇಜ್ ಅನ್ನು ಅವಲಂಬಿಸಿರುತ್ತದೆ ಈಗ ನಾವು ಏನು ಮಾಡಬೇಕು ಟರ್ಮಿನಲ್ abಗೆ ಎಡಕ್ಕೆ ಸಮಾನವಾದ ಥೆವೆನಿನ್ ಅನ್ನು ನಾವು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ನಾವು ಸಂಪೂರ್ಣ ಸರ್ಕ್ಯೂಟ್ಗೆ ಸಮಾನವಾದ ಥೆವೆನಿನ್ ಸಮಾನವನ್ನು ಕಂಡುಹಿಡಿಯಬೇಕು ಈಗ ನಾವು ಅದನ್ನು ಪರಿಹರಿಸೋಣ ನಾವು ಮೊದಲು ಏನು ಮಾಡಬೇಕು ಮೊದಲಿಗೆ ನಾವು RTh ಅನ್ನು ಥೆವೆನಿನ್ ಪ್ರತಿರೋಧವನ್ನು ಪರಿಹರಿಸಬೇಕು ಆ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು ನಾವು ಎಲ್ಲಾ ಸ್ವತಂತ್ರ ಮೂಲಗಳನ್ನು ತೆಗೆದುಹಾಕಬಹುದು ಈ ಸಂದರ್ಭದಲ್ಲಿ ಇದು ಕರೆಂಟ್ ಮೂಲವಾಗಿದೆ ನೀವು ಅದನ್ನು ಓಪನ್ ಸರ್ಕ್ಯೂಟ್ ಮಾಡಬಹುದು ಆದ್ದರಿಂದ ಫಲಿತಾಂಶದ ಸರ್ಕ್ಯೂಟ್ ಈ ರೀತಿ ಇರುತ್ತದೆ ಮತ್ತು ನಾವು ಮಾಡಬೇಕಾಗಿರುವುದು ಅದುವೇ ನಾವು 1 ವೋಲ್ಟ್ಗೆ ಸಮಾನವಾದ ಒಂದು ವೋಲ್ಟೇಜ್ ಮೂಲ v0 ಅನ್ನು ಸೇರಿಸಬೇಕಾಗಿದೆ ಅದು a ಮತ್ತು b ಟರ್ಮಿನಲ್ಗಳಲ್ಲಿ ಸಂಪರ್ಕಗೊಳ್ಳುತ್ತದೆ ಮತ್ತು ನಂತರ ಸರ್ಕ್ಯೂಟ್ ಅನ್ನು ಪರಿಹರಿಸುತ್ತದೆ ಆದ್ದರಿಂದ ಇಲ್ಲಿ ನಾವು ಕರೆಂಟ್ನ ಮೂಲವನ್ನು ಓಪನ್ ಸರ್ಕ್ಯೂಟ್ ಆಗಿ ಮಾಡಿದ್ದೇವೆ ಅದು 4 ಓಮ್ ಪ್ರತಿರೋಧದಾದ್ಯಂತ ಸಂಪರ್ಕ ಹೊಂದಿದೆ ಮತ್ತು ಹೆಚ್ಚುವರಿಯಾಗಿ ನಾವು ಟರ್ಮಿನಲ್ a b ಉದ್ದಕ್ಕೂ ಒಂದು ವೋಲ್ಟೇಜ್ ಮೂಲವನ್ನು ಸೇರಿಸಿದ್ದೇವೆ ಅದು v01 ವೋಲ್ಟ್ ಆದ್ದರಿಂದ ನವೀಕರಿಸಿದ ಸರ್ಕ್ಯೂಟ್ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಹೇಗೆ ಪರಿಹರಿಸುತ್ತೀರಿ ಎಂದು ನೋಡುತ್ತೀರಿ ನಾವು ಈ ಹಿಂದೆ ಚರ್ಚಿಸಿದ ಮೆಶ್ ಅನಾಲಿಸಿಸ್ ಅನ್ನು ನೀವು ಬಳಸಬಹುದು ಆದ್ದರಿಂದ ಇಲ್ಲಿ ನಾವು ಮೂರು ಮೆಶ್ ಕರೆಂಟ್ಗಳು ಹೊಂದಿರುತ್ತದೆ ಮೂರು ಮೆಶ್ಗಳು i1 i2 ಮತ್ತು i3 ಸಂಪರ್ಕಗೊಳಿಸಿರುವಿರಿ ಈಗ ನಾವು ಏನು ಮಾಡಬೇಕು ಮೆಶ್ ವಿಶ್ಲೇಷಣೆಯನ್ನು ಬಳಸಿಕೊಂಡು ನಾವು ಸರ್ಕ್ಯೂಟ್ ಅನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ಲೂಪ್ 1 ರ ಸಂದರ್ಭದಲ್ಲಿ ಮೆಶ್ನ ಸಮೀಕರಣದ ಮೌಲ್ಯ ಎಷ್ಟು ಆದ್ದರಿಂದ ಇದು ಲೂಪ್ 1 ಆಗಿದ್ದು ಅವಲಂಬಿತ ವೋಲ್ಟೇಜ್ಹೋಗುತ್ತಿರುವುದರಿಂದ ನೀವು ಪರಿಹರಿಸಿದಾಗ ಅದು 2vx2i1 i20⇒vxi1 i2 ಈಗ ಈ ನಿರ್ದಿಷ್ಟ ಮೆಶ್ ಅನ್ನು ನೀವು ನೋಡುತ್ತೀರಿ 4 ಓಮ್ ಪ್ರತಿರೋಧ ದಾದ್ಯಂತ ವೋಲ್ಟೇಜ್ ಡ್ರಾಪ್ 4 ಓಮ್ ಕರೆಂಟ್ i2ಅನ್ನು ಹೊರತುಪಡಿಸಿ ಏನೂ ಅಲ್ಲ ಈಗ ಕರೆಂಟ್ನ ದಿಕ್ಕು ವೋಲ್ಟೇಜ್ನ ಧ್ರುವೀಯತೆಗೆ ವಿರುದ್ಧವಾಗಿರುವುದರಿಂದ ಏನಾಗುತ್ತದೆ ನೀವು ಸರಳವಾಗಿ ಹೇಳಬಹುದು 4i2vxi1 i2 ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಸರಳೀಕರಿಸಬಹುದು ಮತ್ತು ನಿಮಗೆ ಸಿಗುತ್ತದೆ i1 3i2 ಮುಂದೆ ನಾವು ಏನು ಮಾಡಬೇಕು ನಾವು ಲೂಪ್ 2 ಮತ್ತು 3 ಗಾಗಿ KVL ಅನ್ನು ಅನ್ವಯಿಸಬೇಕು ಆದ್ದರಿಂದ ಲೂಪ್ 2 ಗಾಗಿ ನೀವು KVL ಅನ್ನು ಅನ್ವಯಿಸಿದರೆ ಏನಾಗುತ್ತದೆ 4i22i2 i16i2 i3 0 ಲೂಪ್ 3 ಗಾಗಿ ನೀವು ಏನು ಪಡೆಯುತ್ತೀರಿ 6i3 i22i310 ನೋಡಿ ಸ್ಲೈಡ್ ಸಮಯ 1526 ಆದ್ದರಿಂದ ನೀವು ಯಾವಾಗ ಪರಿಹರಿಸುತ್ತೀರಿ ಅದರ ಮೌಲ್ಯವನ್ನು ನೀವು ಪಡೆಯುತ್ತೀರಿ i3 16A ಈಗ ಈ ಸರ್ಕ್ಯೂಟ್ನಲ್ಲಿ i0 i3 ನ ವಿರುದ್ಧ ದಿಕ್ಕಿನಲ್ಲಿದೆ ಎಂದು ನೀವು ನೋಡಿದರೆ i2 i3 ಗೆ ಸಮಾನವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಹೇಳಬಹುದು i0 i316A ಆದ್ದರಿಂದ ನೀವು RThಗೆ ಏನು ಪಡೆಯುತ್ತೀರಿ RTh1Vi0 6Ω ಈಗ ನಾವು voc ಅನ್ನು ಕಂಡುಹಿಡಿಯಬೇಕಾಗಿದೆ ಏಕೆಂದರೆ RTh ಕಂಡುಹಿಡಿಯಲು ನಾವು ಏನು ಮಾಡಬೇಕೆಂಬುದನ್ನು ಈಗಾಗಲೇ ಕಂಡುಕೊಂಡಿದ್ದೇವೆ ಟರ್ಮಿನಲ್ a ಮತ್ತು b ಅಡ್ಡಲಾಗಿರುವ ವೋಲ್ಟೇಜ್ ಅನ್ನು ನಾವು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ನಾವು 5 ಆಂಪಿಯರ್ ಸ್ವತಂತ್ರ ವಿದ್ಯುತ್ ಮೂಲವನ್ನು ಮತ್ತೆ ಸರ್ಕ್ಯೂಟ್ನಲ್ಲಿ ಸೇರಿಸುತ್ತೇವೆ ಮತ್ತು ನಂತರ ನಾವು ಪರಿಹರಿಸುತ್ತೇವೆ ಆದ್ದರಿಂದ ಮತ್ತೆ ನಾವು ಸರ್ಕ್ಯೂಟ್ನಲ್ಲಿ i1 i2 ಮತ್ತು i3 ಎಂಬ ಮೂರು ಮೆಶ್ಗಳನ್ನು ರಚಿಸಿದ್ದೇವೆ ನಾವು ಎಲ್ಲಾ ಮೂರು ಮೆಶ್ಗಳಿಗೆ ಮೆಶ್ನ ಸಮೀಕರಣವನ್ನು ಬರೆಯುತ್ತೇವೆ ನೋಡಿ ಸ್ಲೈಡ್ ಸಮಯ 1654 ಆದ್ದರಿಂದ ನೀವು ಇದನ್ನು ನೋಡಿದರೆ ನಿಮಗೆ ಸರಳವಾಗಿ i1 5 ಆಂಪಿಯರ್ ಸಿಗುತ್ತದೆ ಆದರೆ ಇದು ಇದಕ್ಕೆ ಸಂಪರ್ಕ ಹೊಂದಿದ ಸ್ವತಂತ್ರ ಕರೆಂಟ್ ಮೂಲವಾಗಿದೆ ಮುಂದಿನ ಈ ಮೆಶ್ಗಾಗಿ ನೀವು ಏನು ಪಡೆಯುತ್ತೀರಿ 4i2 i12i2 i36i2 0⇒12i2 4i1 2i3 0 ಈಗ ನೀವು ಪಡೆಯುವ ಮೆಶ್ ಸಂಖ್ಯೆ ಮೂರು ಬಗ್ಗೆ ಮಾತನಾಡೋಣ 2vx2i3 i2 0⇒vxi3 i2 ಈಗ i15 ರ ಮೌಲ್ಯವನ್ನು ನಾವು ತಿಳಿದಿದ್ದೇವೆ ಮತ್ತು ಅವಲಂಬನೆಯಿಂದ ನಮಗೆ ತಿಳಿದಿದೆ ಏಕೆಂದರೆ ಇದು 4i1 i2vx ನ ನಿರ್ಬಂಧದ ಮೌಲ್ಯವಾಗಿದೆ ಆದ್ದರಿಂದ ನಾವು ಈ ಸಮೀಕರಣಗಳನ್ನು ಮೌಲ್ಯವನ್ನು ಹಾಕುವ ಮೂಲಕ ಪರಿಹರಿಸಿದಾಗ 4i1 i2vxi3 i2 ಈಗ i15 ಆದ್ದರಿಂದ ಇದು i33i2 20 ಆಗುತ್ತದೆ ಆದ್ದರಿಂದ ಮತ್ತೊಂದು ಸಮೀಕರಣವನ್ನು ಪಡೆಯಲು ಅದು i2 ಮತ್ತು i3 ರ ಪರಿಭಾಷೆಯಲ್ಲಿ ಮಾತ್ರ ನೀವು ಪಡೆಯುವ i1 ಅನ್ನು ಬಳಸುತ್ತೀರಿ 12i2 2i3 20 ಈಗ ನೀವು ಈ ಎರಡು ಸಮೀಕರಣಗಳನ್ನು ಹೊಂದಿದ್ದೀರಿ ಅಲ್ಲಿ i2 ಮತ್ತು i3 ಮಾತ್ರ ಅಪರಿಚಿತರು ಆದ್ದರಿಂದ ನೀವು ಸರಳವಾಗಿ ಪರಿಹರಿಸಬಹುದು ಮತ್ತು ಅಂತಿಮವಾಗಿ ನೀವು i2103 ಆಂಪಿಯರ್ ಮೌಲ್ಯವನ್ನು ಪಡೆಯುತ್ತೀರಿ ಈಗ Vthvoc 6i2 20V ಆದ್ದರಿಂದ ಈಗ ನಾವು ಇನ್ನೊಂದು ಉದಾಹರಣೆಯನ್ನು ನೋಡೋಣ ಈ ಸರ್ಕ್ಯೂಟ್ನಲ್ಲಿ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ ನಾವು ಥೆವೆನಿನ್ ಸಮಾನವನ್ನು ಕಂಡುಹಿಡಿಯಲು ಬಯಸುತ್ತೇವೆ ಆದರೆ ಈ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ನಮಗೆ ಯಾವುದೇ ಸ್ವತಂತ್ರ ವೋಲ್ಟೇಜ್ ಅಥವಾ ಕರೆಂಟ್ ಮೂಲವಿಲ್ಲ ಆದ್ದರಿಂದ ಸರ್ಕ್ಯೂಟ್ ಅವಲಂಬಿತ ಮೂಲವನ್ನು ಮಾತ್ರ ಹೊಂದಿರುತ್ತದೆ ಆದ್ದರಿಂದ ಇಲ್ಲಿ ಈ ಸಂದರ್ಭದಲ್ಲಿ ನಾವು ಅವಲಂಬಿಸಿರುವ ಕರೆಂಟ್ ಮೂಲವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಏನು ಮಾಡಬೇಕು ಈ ಸರ್ಕ್ಯೂಟ್ 4 ಓಮ್ ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿ 2 ಓಮ್ ಪ್ರತಿರೋಧವನ್ನು ಹೊಂದಿದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಈ ಎರಡು ಸಮಾನಾಂತರವಾಗಿರುತ್ತವೆ ಮತ್ತು ಅವು ಅವಲಂಬಿತ ಕರೆಂಟ್ ಮೂಲದೊಂದಿಗೆ ಸಮಾನಾಂತರವಾಗಿರುತ್ತವೆ ಈಗ ನಾವು ಪರಿಗಣಿಸಬೇಕಾದ ಮೊದಲ ವಿಷಯವೆಂದರೆ ಸರ್ಕ್ಯೂಟ್ನಲ್ಲಿ ನಮಗೆ ಯಾವುದೇ ಸ್ವತಂತ್ರ ಮೂಲವಿಲ್ಲದ ಕಾರಣ ನಾವು ಸರ್ಕ್ಯೂಟ್ ಅನ್ನು ಬಾಹ್ಯವಾಗಿ ಪ್ರಚೋದಿಸಬೇಕು ಇದರ ಅರ್ಥವೇನು ನಂತರ ನಾವು a ಮತ್ತು b ಟರ್ಮಿನಲ್ಗಳಲ್ಲಿ ವೋಲ್ಟೇಜ್ ಅಥವಾ ಕರೆಂಟ್ ಮೂಲವನ್ನು ಅನ್ವಯಿಸಬೇಕಾಗುತ್ತದೆ ಇದರಿಂದ ಥೆವೆನಿನ್ ಸಮಾನ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಈ ಸರ್ಕ್ಯೂಟ್ ಅನ್ನು ಹೊರಗಿನಿಂದ ಪ್ರಚೋದಿಸಬಹುದು ಈಗ ನಾವು ಪರಿಗಣಿಸಬೇಕಾದ ಇನ್ನೊಂದು ವಿಷಯವೆಂದರೆ ನಮ್ಮಲ್ಲಿ ಯಾವುದೇ ಸ್ವತಂತ್ರ ಮೂಲವಿಲ್ಲದ ಕಾರಣ ನಾವು ಥೆವೆನಿನ್ ವೋಲ್ಟೇಜ್ಗೆ ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿಲ್ಲ ಏಕೆ ಏಕೆಂದರೆ ನೀವು ಈ ಅಂಕಿ ಅಂಶವನ್ನು ನೋಡಿದರೆ ಈ ನಿರ್ದಿಷ್ಟ ಕರೆಂಟ್ನ ಮೂಲದ ಮೌಲ್ಯವು 2 ಓಮ್ ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಮ್ಮಲ್ಲಿ ಯಾವುದೇ ಬಾಹ್ಯ ಮೂಲವಿಲ್ಲದಿದ್ದರೆ ನೀವು ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ಶಕ್ತಿಯುತಗೊಳಿಸಲಾಗುವುದಿಲ್ಲ ಅಂದರೆ ನೀವು a ಮತ್ತು b ಟರ್ಮಿನಲ್ ಅನ್ನು ಓಪನ್ ಸರ್ಕ್ಯೂಟ್ ಆಗಿ ಹೊಂದಿದ್ದರೆ ಮತ್ತು ಟರ್ಮಿನಲ್ a ಮತ್ತು b ಅಡ್ಡಲಾಗಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅನ್ನು ಕಂಡುಹಿಡಿಯಲು ನೀವು ಬಯಸಿದರೆ ಇದು ಯಾವಾಗಲೂ ಶೂನ್ಯವಾಗಿರುತ್ತದೆ ಏಕೆಂದರೆ ಸರ್ಕ್ಯೂಟ್ಗೆ ವಿದ್ಯುತ್ ಪೂರೈಸಲು ಯಾವುದೇ ಸ್ವತಂತ್ರ ಮೂಲಗಳಿಲ್ಲ ಆದ್ದರಿಂದನಾವು ಈ ರೀತಿಯ ಮೂಲಕ್ಕಾಗಿ VTh ಅನ್ನು ಲೆಕ್ಕಹಾಕುವ ಅಗತ್ಯವಿಲ್ಲ ಎಂದು ನೀವು ಹೇಳಬಹುದು ಆದ್ದರಿಂದ ಉಳಿದಿರುವುದು ನಾವು ಕೇವಲ ಥೆವೆನಿನ್ ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಮುಂದಿನ ಸರಳ ವಿಧಾನವೆಂದರೆ ನೀವು 1 ವೋಲ್ಟ್ ವೋಲ್ಟೇಜ್ ಮೂಲ ಅಥವಾ 1 ಆಂಪಿಯರ್ ಕರೆಂಟ್ ಮೂಲವನ್ನು ಅನ್ವಯಿಸುತ್ತೀರಿ ಆದ್ದರಿಂದ ಈಗ ನಾವು ಒಂದು ಕರೆಂಟ್ ಮೂಲವನ್ನು ಮತ್ತು ಅದನ್ನು ಪರಿಹರಿಸಲು ಪ್ರಯತ್ನಿಸೋಣ ಈಗ ನಾವು ಏನು ಮಾಡುತ್ತೇವೆ ಈ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ಈ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ 1 ನೋಡ್ ವೋಲ್ಟೇಜ್ ಇದೆ ಎಂದು ನಾವು ನೋಡುತ್ತೇವೆ b ಎರಡೂ ಪ್ರತಿರೋಧಗಳಾದ್ಯಂತದ ವೋಲ್ಟೇಜ್ ಅನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಏಕೆಂದರೆ ಆ ಎಲ್ಲಾ ಅಂಶಗಳು ಸಮಾನಾಂತರವಾಗಿರುತ್ತವೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಈ ನಿರ್ದಿಷ್ಟ ಸರ್ಕ್ಯೂಟ್ ನಲ್ಲಿ ಕಿರ್ಚಾಫ್ ಕರೆಂಟ್ ಲಾ ಅನ್ನು ಅನ್ವಯಿಸುವುದು ಸುಲಭವಾದ ಕಾರಣ ನಾವು ಅದನ್ನು ನೋಡಲ್ ಸಮೀಕರಣದ ಸಹಾಯದಿಂದ ಪರಿಹರಿಸುತ್ತೇವೆ ಆದ್ದರಿಂದi0ಮೌಲ್ಯವನ್ನು 1 ಆಂಪಿಯರ್ ಆಗಿ ಇರಿಸುವಾಗ ನೋಡಲ್ ಸಮೀಕರಣವನ್ನು ಅನ್ವಯಿಸಲು ಪ್ರಯತ್ನಿಸೋಣ ಈಗ ಈ ನೋಡ್ ಇದು ಒಂದು ಅಥವಾ ಈ ನೋಡ್ ಅಥವಾ ಈ ನೋಡ್ ಎಂದು ನೀವು ನೋಡಿದರೆ ಎಲ್ಲವೂ ಒಂದೇ ರೀತಿಯ ವಿಭವಗಳಾಗಿವೆ ಆದ್ದರಿಂದ ಅಂತಿಮವಾಗಿ ಇದನ್ನು ಒಂದೇ ನೋಡ್ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ನೋಡ್ನಲ್ಲಿ ನೀವು ಕಿರ್ಚಾಫ್ ಕರೆಂಟ್ ಲಾ ಅನ್ನು ಅನ್ವಯಿಸಿದರೆ ಮೊದಲನೆಯದು ಈ ನಿರ್ದಿಷ್ಟ ನೋಡ್ ಕರೆಂಟ್ 2ix ಹೊರಗಡೆ ಹೋಗುವ ಮತ್ತೊಂದು ಕರೆಂಟ್ v04 ಈ ನೋಡ್ನ ಹೊರಗೆ ಹೋಗುವ ಮತ್ತೊಂದು ಕರೆಂಟ್ v02 ಮತ್ತು ನಂತರ ಒಳಗೆ ಹೋಗುವ ಕರೆಂಟ್ i0 ಆಗಿದೆ 2ixv0 04v0 02 1 0 ಈಗ ನೀವು ಅದನ್ನು ಪರಿಹರಿಸಿದರೆ ನಿಮಗೆ ಏನು ಸಿಗುತ್ತದೆ ನೀವು v0 ಮತ್ತು ix ಪರಿಭಾಷೆಯಲ್ಲಿ ಸಮೀಕರಣವನ್ನು ಪಡೆಯುತ್ತೀರಿ ಈಗ ಸಮಸ್ಯೆ ಏನೆಂದರೆ ನಾವು ಕೇವಲ ಒಂದು ಸಮೀಕರಣವನ್ನು ಹೊಂದಿದ್ದೇವೆ ಮತ್ತು ನಮ್ಮಲ್ಲಿ ಎರಡು ಅಸ್ಥಿರಗಳಿವೆ ಎಂದರೆ ಈ ಸರ್ಕ್ಯೂಟ್ ಅನ್ನು ಪರಿಹರಿಸಲು ನಮಗೆ ಕನಿಷ್ಠ ಒಂದು ಸಮೀಕರಣದ ಅಗತ್ಯವಿರುತ್ತದೆ ಆದ್ದರಿಂದ ನಾವು ಎರಡನೇ ಸಮೀಕರಣವನ್ನು ಎಲ್ಲಿಂದ ಪಡೆಯುತ್ತೇವೆ ನಿರ್ಬಂಧದಿಂದ ನಾವು ಪಡೆಯುವ ಎರಡನೆಯ ಸಮೀಕರಣ ಅಂದರೆ ಈ ಸಂದರ್ಭದಲ್ಲಿ ನಿರ್ಬಂಧವೆಂದರೆ ಕರೆಂಟ್ ix ಇದು ಅವಲಂಬಿತ ಕರೆಂಟ್ ಮೂಲದ ಮೌಲ್ಯವನ್ನು 2ix ಎಂದು ವ್ಯಾಖ್ಯಾನಿಸುತ್ತದೆ ಈಗ ನೀವು ix ನ ಮೌಲ್ಯವನ್ನು ನೋಡಿದರೆ ix v02 ಅನ್ನು ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ ವೋಲ್ಟೇಜ್ v0 ಉಲ್ಲೇಖಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದ್ದರೆ ix ನ ದಿಕ್ಕು ಕರೆಂಟ್ನ ನೈಸರ್ಗಿಕ ಹರಿವಿಗೆ ವಿರುದ್ಧವಾಗಿರುತ್ತದೆ ಆದ್ದರಿಂದ ಈ ರೀತಿಯಾಗಿ ಇದು v02 ಆಗುತ್ತದೆ ಆದ್ದರಿಂದ ನಾವು ಏನು ಮಾಡಬಹುದು ನಾವು ಈ ಸಮೀಕರಣದಲ್ಲಿ v0 ನ ಮೌಲ್ಯವನ್ನು ಸರಳವಾಗಿ ಇಡಬಹುದು ಆದ್ದರಿಂದ ಅಂತಿಮವಾಗಿ ನೀವು ಈ ಮೌಲ್ಯಗಳನ್ನು ಇಲ್ಲಿ ಇರಿಸಿದಾಗ ನೀವು ಈ ಸಮೀಕರಣದಲ್ಲಿ ಅಪರಿಚಿತರಾಗಿ v0 ಅನ್ನು ಮಾತ್ರ ಹೊಂದಿರುತ್ತೀರಿ ಆದ್ದರಿಂದix v02 ರ ಮೌಲ್ಯವನ್ನು ಹಾಕುವ ಮೂಲಕ ನೀವು ಅದನ್ನು ಸರಳವಾಗಿ ಪರಿಹರಿಸಬಹುದು ಮತ್ತು ನೀವು ಅದನ್ನು ಪರಿಹರಿಸಿದಾಗ ನೀವು v0 4V ನ ಮೌಲ್ಯವನ್ನು ಪಡೆಯುತ್ತೀರಿ ಈಗv0 1 RThರಿಂದ ಏಕೆಂದರೆ i0 1ಆಂಪಿಯರ್ ಸರಳವಾಗಿ ಥೆವೆನಿನ್ ಪ್ರತಿರೋಧದ ಮೌಲ್ಯವು 4 ಓಮ್ನ ಮೈನಸ್ ಆಗಿರುತ್ತದೆ ಈಗ ಪ್ರತಿರೋಧದ ಋಣಾತ್ಮಕ ಮೌಲ್ಯವು ನಿಷ್ಕ್ರಿಯ ಚಿಹ್ನೆ ಸಮಾವೇಶದ ಪ್ರಕಾರ ಸರ್ಕ್ಯೂಟ್ ಶಕ್ತಿಯನ್ನು ಪೂರೈಸುತ್ತಿದೆ ಎಂದು ನಮಗೆ ತಿಳಿಸುತ್ತದೆ ಪ್ರತಿರೋಧಕವು ವಿದ್ಯುತ್ ಪೂರೈಸಲು ಸಾಧ್ಯವಿಲ್ಲದ ಕಾರಣ ಈ ಶಕ್ತಿಯನ್ನು ಯಾರು ಪೂರೈಸುತ್ತಾರೆ ನೆಟ್ವರ್ಕ್ಗೆ ಸಂಪರ್ಕಗೊಂಡಿರುವ ಅವಲಂಬಿತ ಮೂಲ ಈಗ ಈ ಉದಾಹರಣೆಯಲ್ಲಿ ನಕಾರಾತ್ಮಕ ಪ್ರತಿರೋಧವನ್ನು ಅನುಕರಿಸಲು ಅವಲಂಬಿತ ಮೂಲ ಮತ್ತು ಪ್ರತಿರೋಧಕವನ್ನು ಹೇಗೆ ಬಳಸಬಹುದೆಂದು ನಾವು ನೋಡಿದ್ದೇವೆ ಆದ್ದರಿಂದ ಈ ಗುಣಲಕ್ಷಣಗಳು ಬಹಳ ಮುಖ್ಯವಾದವು ಕೆಲವೊಮ್ಮೆ ನೀವು ಸರ್ಕ್ಯೂಟ್ನಲ್ಲಿ ನಕಾರಾತ್ಮಕ ಪ್ರತಿರೋಧವನ್ನು ಸೇರಿಸುವ ಅಗತ್ಯವಿರುತ್ತದೆ ಮತ್ತು ಈ ರೀತಿಯ ಸರ್ಕ್ಯೂಟ್ಗಳು ಇದ್ದರೆ ನೀವು ಸಹಾಯದಿಂದ ಅರಿತುಕೊಳ್ಳಬಹುದು ಈಗ ನೀವು ಈ ಸಮಸ್ಯೆಯನ್ನು ಬೇರೆ ವಿಧಾನವನ್ನು ಬಳಸಿಕೊಂಡು ಪರಿಹರಿಸಿದರೆ ಒಂದೇ ರೀತಿಯ ಪರಿಹಾರವನ್ನು ಪಡೆಯುತ್ತೀರಾ ನೋಡೋಣ ಈಗ ನಾವು 9 ಓಮ್ ಪ್ರತಿರೋಧ ಮತ್ತು 10 ವೋಲ್ಟ್ ಮೂಲವನ್ನು ಟರ್ಮಿನಲ್ನಾದ್ಯಂತ ಸಂಪರ್ಕಿಸಿದ್ದೇವೆ ಎಂದು ಭಾವಿಸೋಣ ಆದ್ದರಿಂದ ಏನಾಗುತ್ತದೆ ನೀವು ಥೆವೆನಿನ್ ಪ್ರಮೇಯವನ್ನು ಅನುಸರಿಸುತ್ತಿಲ್ಲವೆಂದು ಭಾವಿಸೋಣ ಮತ್ತು ನೀವು ಏನು ಮಾಡುತ್ತೀರಿ ಎಂದು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ನೀವು ಬಯಸುವಿರಾ ಒಂದು ಕರೆಂಟ್ ಮೂಲವು ಒಂದು 4 ಓಮ್ ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿದೆ ಎಂದು ಕಂಡುಹಿಡಿಯಲು ನೀವು ಸರ್ಕ್ಯೂಟ್ ಅನ್ನು ನೋಡುತ್ತೀರಿ ಮೂಲ ರೂಪಾಂತರವನ್ನು ಅನ್ವಯಿಸಬಹುದು ಮತ್ತು ಕರೆಂಟ್ ಮೂಲದ ಸಂಯೋಜನೆಯನ್ನು 4 ಓಮ್ ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿ 4 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿನ ವೋಲ್ಟೇಜ್ ಮೂಲದೊಂದಿಗೆ ಪರಿವರ್ತಿಸುವ ಮೂಲಕ ನೀವು ಅದನ್ನು ಪರಿಹರಿಸಬಹುದು ಅದು ನಾವು ಮೊದಲು ಅಧ್ಯಯನ ಮಾಡಿದ ಮೂಲ ರೂಪಾಂತರ ತಂತ್ರವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತದೆ ವೋಲ್ಟೇಜ್ ಮೂಲದ ಮೌಲ್ಯವು ಖಂಡಿತವಾಗಿಯೂ ಅವಲಂಬಿತ ವೋಲ್ಟೇಜ್ ಮೂಲವಾಗಿರುತ್ತದೆ ಏಕೆಂದರೆ ಇದು ಅವಲಂಬಿತ ಕರೆಂಟ್ ಮೂಲವಾಗಿದೆ ಆದ್ದರಿಂದ ವೋಲ್ಟೇಜ್ ಮೂಲದ ಮೌಲ್ಯವು 8ix ಆಗುತ್ತದೆ ಮತ್ತು ಪ್ಲಸ್ ಚಿಹ್ನೆಯ ದಿಕ್ಕಿನಲ್ಲಿ ಧ್ರುವೀಯತೆಯು ಪ್ಲಸ್ ಆಗಿರುತ್ತದೆ ಅದು ಕರೆಂಟ್ನ ಹರಿವಿನ ದಿಕ್ಕಿನಲ್ಲಿರುತ್ತದೆ ಅದಕ್ಕಾಗಿಯೇ ಈ ಕೆಳಗಿನ ಚಿಹ್ನೆಯು ಪ್ಲಸ್ ಅಪ್ ಚಿಹ್ನೆ ಮೈನಸ್ ಮತ್ತು ನಂತರ ಸರಣಿಯಲ್ಲಿ ಒಂದು 4 ಓಮ್ ಪ್ರತಿರೋಧದೊಂದಿಗೆ ಆದ್ದರಿಂದ ಈ ನಿರ್ದಿಷ್ಟ ವಿಭಾಗವನ್ನು ಈಗ 4 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ ವೋಲ್ಟೇಜ್ ಮೂಲವಾಗಿ ಪರಿವರ್ತಿಸಲಾಗಿದೆ ನಂತರ ನೀವು 2 ಓಮ್ ಪ್ರತಿರೋಧವನ್ನು ಮತ್ತೆ ಸಮಾನಾಂತರವಾಗಿ ಸರ್ಕ್ಯೂಟ್ನ ಭಾಗವಾಗಿ ಸೇರಿಸುತ್ತೀರಿ ಮತ್ತು ಇದು ನೀವು ಟರ್ಮಿನಲ್ AB ನಲ್ಲಿ ಸಂಪರ್ಕಿಸಿರುವ ಲೋಡ್ ಘಟಕವಾಗಿದೆ ಆದ್ದರಿಂದ ನವೀಕರಿಸಿದ ಸರ್ಕ್ಯೂಟ್ ಈ ರೀತಿ ಕಾಣುತ್ತದೆ ಇಲ್ಲಿ ನಾವು ಎರಡು ಮೆಶ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಏನು ಮಾಡಬೇಕು ನಾವು ಅವೆರಡಕ್ಕೂ ಮೆಶ್ ಸಮೀಕರಣಗಳನ್ನು ಬರೆಯಬೇಕಾಗಿದೆ ಆದ್ದರಿಂದ ಇವುಗಳು ಈ ಎರಡು ಮೆಶ್ಗಳಿಗೆ ಎರಡು ಮೆಶ್ನ ಸಮೀಕರಣಗಳಾಗಿರುತ್ತವೆ ಮತ್ತು ನಾವು ix ಗೆ ಮತ್ತೊಂದು ನಿರ್ಬಂಧವನ್ನು ಹೊಂದಿದ್ದೇವೆ ಅದು i2 i1 ಅನ್ನು ಹೊರತುಪಡಿಸಿ ಏನೂ ಅಲ್ಲ ಈಗ ನೀವು ಈ ಮೂರು ಸಮೀಕರಣಗಳನ್ನು ಬಳಸಿದರೆ ಮತ್ತು ಅದನ್ನು ಪರಿಹರಿಸಿದರೆ ನಿಮಗೆ i13i2 ಸಿಗುತ್ತದೆ ಮತ್ತು KVL ಅನ್ನು ಲೂಪ್ 2 ನಲ್ಲಿ ಬಳಸುವುದರಿಂದ ನಿಮಗೆ i2 105 2A ಸಿಗುತ್ತದೆ ಏಕೆಂದರೆ ನೀವು ಅದನ್ನು ಸರ್ಕ್ಯೂಟ್ ಸಹಾಯದಿಂದ ಪರಿಹರಿಸುತ್ತೀರಿ ಮತ್ತು ನೀವು ಕರೆಂಟ್ i2ನ ಮೌಲ್ಯವನ್ನು ಪಡೆಯುತ್ತೀರಿ ಏಕೆಂದರೆ i1 3i2 ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಮತ್ತು ಇದಕ್ಕಾಗಿ ನೀವು ಲೂಪ್ ಸಮೀಕರಣವನ್ನು ಬರೆಯುತ್ತೀರಿ ಮೆಶ್ ಎರಡು ಸಂದರ್ಭದಲ್ಲಿ ನೀವು ಬಳಸಿದದ್ದು i1 ನ ಮೌಲ್ಯವನ್ನು ಇಲ್ಲಿ ಇರಿಸಿ ಅದನ್ನು ಪರಿಹರಿಸಿ ನಿಮಗೆ i2 ಸಿಗುತ್ತದೆ 2 ಆಂಪಿಯರ್ ಈಗ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ಪರಿಹರಿಸಲು ನೀವು ಥೆವೆನಿನ್ ಪ್ರಮೇಯವನ್ನು ಅನ್ವಯಿಸದಿದ್ದಾಗ ನಿಮಗೆ ಸಿಕ್ಕಿದ್ದು ಇದನ್ನೇ ಈಗ ಥೆವೆನಿನ್ ವೋಲ್ಟೇಜ್ ಇಲ್ಲದಿದ್ದಾಗ ಈ ಎರಡು ಟರ್ಮಿನಲ್ಗಳಲ್ಲಿ ನಾವು ಥೆವೆನಿನ್ ಪ್ರತಿರೋಧವನ್ನು ಲೆಕ್ಕ ಹಾಕಿದ್ದೇವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾವು ಚರ್ಚಿಸಿದ ಥೆವೆನಿನ್ ಪ್ರಮೇಯದ ಪರಿಕಲ್ಪನೆಯನ್ನು ನೀವು ಬಳಸಿದರೆ ನಾವು ಕೇವಲ ಒಂದು 4 ಥೆವೆನಿನ್ ವೋಲ್ಟೇಜ್ ಇಲ್ಲದ ಥೆವೆನಿನ್ ಪ್ರತಿರೋಧದ ಭಾಗವಾಗಿ ಓಮ್ ಪ್ರತಿರೋಧವನ್ನು ಹೊಂದಿರುತ್ತೇವೆ ಆದ್ದರಿಂದ ನಮ್ಮ ಮೂಲ ಸರ್ಕ್ಯೂಟ್ ಆಗಿದ್ದ ಇದರ ಎಡಭಾಗವನ್ನು ಮಾತ್ರ ಬದಲಾಯಿಸಬಹುದು 4 ಓಮ್ ಪ್ರತಿರೋಧದಿಂದ ಇದು ಥೆವೆನಿನ್ ಪ್ರತಿರೋಧವನ್ನು ಟರ್ಮಿನಲ್ A ಮತ್ತು B ಅಡ್ಡಲಾಗಿ ಸಂಪರ್ಕಿಸಲಾಗಿದೆ ಆದ್ದರಿಂದ ನಾವು ಥೆವೆನಿನ್ ಪ್ರಮೇಯವನ್ನು ಪರಿಗಣಿಸಿದಾಗ ನಾವು ಈಗ ತುಂಬಾ ಸರಳವಾದ ಸರ್ಕ್ಯೂಟ್ ಅನ್ನು ಹೊಂದಿದ್ದೇವೆ ಮತ್ತು ಈ ನಿರ್ದಿಷ್ಟ ಲೂಪ್ನ ಸಮಾನ ಪ್ರತಿರೋಧವನ್ನು ನಾವು 5 ಓಮ್ ಪ್ರತಿರೋಧವಾಗಿ ಪಡೆಯುತ್ತೇವೆ ಮತ್ತು ಈ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ನೀವು ಕೆವಿಎಲ್ ಅನ್ನು ಮತ್ತೆ ಅನ್ವಯಿಸಿದಾಗ 10 ವೋಲ್ಟ್ ವೋಲ್ಟೇಜ್ ಮೂಲವನ್ನು ಸಂಪರ್ಕಿಸಲಾಗಿದೆ i 2A ಆದ್ದರಿಂದ ನೀವು ಸರ್ಕ್ಯೂಟ್ ಅನ್ನು ಮೂಲ ರೂಪಾಂತರದ ಸಹಾಯದಿಂದ ವಿಶ್ಲೇಷಿಸುವ ಈ ಎರಡು ವಿಧಾನಗಳನ್ನು ಹೋಲಿಸಿದರೆ ಮತ್ತು ಪ್ರಸ್ತುತನ ಮೌಲ್ಯವನ್ನು ಕಂಡುಹಿಡಿಯಲು ನೀವು ಮೆಶ್ ವಿಶ್ಲೇಷಣಾ ವಿಧಾನವನ್ನು ಅನ್ವಯಿಸಿದರೆ i2 ಇಲ್ಲಿ ನಾವು ಥೆವೆನಿನ್ ಪ್ರಮೇಯವನ್ನು ಬಳಸಿದ್ದೇವೆ ಮತ್ತು ನಾವು ಅವುಗಳನ್ನು ಸಂಪರ್ಕಿಸುವಾಗ ಅವಲಂಬಿತ ವೋಲ್ಟೇಜ್ ಮತ್ತು ಕರೆಂಟ್ ಮೂಲವನ್ನು ಮಾತ್ರ ಬಳಸುತ್ತಿದ್ದ ವಿಧಾನಕ್ಕೆ ಹೋಲಿಸಿದರೆ ಸರ್ಕ್ಯೂಟ್ ಅನ್ನು ಬಹಳ ಬೇಗನೆ ಸರಳೀಕರಿಸಿದೆ ಮತ್ತು ಆ ಸಂದರ್ಭದಲ್ಲಿ ಥೆವೆನಿನ್ ಸಮಾನವನ್ನು ಹೇಗೆ ರಚಿಸುವುದು ಮತ್ತು ನಾವು ಅವಲಂಬಿತ ಮೂಲಗಳನ್ನು ಸಂಪರ್ಕಿಸಿದಾಗ ಸರ್ಕ್ಯೂಟ್ ಅನ್ನು ಹೇಗೆ ಪರಿಹರಿಸುವುದು ಆದ್ದರಿಂದ ಇದರೊಂದಿಗೆ ನಾವು ಈ ವಾರ ಸೆಷನ್ಗಳನ್ನು ಇಲ್ಲಿಗೆ ಮುಗಿಸುತ್ತೆವೆ ಅಲ್ಲಿ ನಾವು ಸರ್ಕ್ಯೂಟ್ನ ವಿವಿಧ ಪ್ರಮುಖ ಪರಿಕಲ್ಪನೆಯನ್ನು ಅಧ್ಯಯನ ಮಾಡಿದ್ದೇವೆ ನಾವು ಸೂಪರ್ಪೋಸಿಷನ್ ಮತ್ತು ಥೆವೆನಿನ್ ಪ್ರಮೇಯವನ್ನು ಅಧ್ಯಯನ ಮಾಡಿದ್ದೇವೆ ಆದ್ದರಿಂದ ಮುಂದಿನ ವಾರ ನಾವು ನಾರ್ಟನ್ ಪ್ರಮೇಯ ಎಂದು ಕರೆಯಲ್ಪಡುವ ಮತ್ತೊಂದು ಪ್ರಮೇಯದೊಂದಿಗೆ ಪ್ರಾರಂಭಿಸುತ್ತೇವೆ ಧನ್ಯವಾದಗಳು